ಹಿಂದಿನ ಉಪನ್ಯಾಸಗಳಲ್ಲಿ ನಾವು ವೇಳಾಪಟ್ಟಿಯ ಕಾರ್ಯ ವೇಳಾಪಟ್ಟಿಗಳನ್ನು ನೋಡಿದ್ದೇವೆ ಕಾರ್ಯ ವೇಳಾಪಟ್ಟಿ ನೈಜ ಸಮಯ ದ ಆಪರೇಟಿಂಗ್ ಸಿಸ್ಟಂನ ಪ್ರಮುಖ ಚಟುವಟಿಕೆಗಳಲ್ಲಿ ಒಂದಾಗಿದೆ ಮತ್ತು ಗಡಿಯಾರ ಚಾಲಿತ ವೇಳಾಪಟ್ಟಿಗಳು ಎಂದು ಕರೆಯಲ್ಪಡುವ ಕೆಲವು ಸರಳ ನೈಜ ಸಮಯದ ಕಾರ್ಯಗಳ ವೇಳಾಪಟ್ಟಿಗಳನ್ನು ಸಹ ನಾವು ಚರ್ಚಿಸಿದ್ದೇವೆ ಇವುಗಳನ್ನು ಸಂಸ್ಕರಣೆ ಶಕ್ತಿ ಮೆಮೊರಿ ಇತ್ಯಾದಿ ಸರಳ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ ಬಹಳ ಚಿಕ್ಕದಾಗಿದೆ ಆಪರೇಟಿಂಗ್ ಸಿಸ್ಟಮ್ ಒಂದು ಸಣ್ಣ ಪ್ರೋಗ್ರಾಂ ಆಗಿದ್ದು ಅದು ಬಹಳ ಕಡಿಮೆ ಮೆಮೊರಿ ಮತ್ತು ಕಂಪ್ಯೂಟಿಂಗ್ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಸೈಕ್ಲಿಕ್ ಶೆಡ್ಯೂಲರ್ಗಳು ವ್ಯಾಪಕವಾಗಿ ಬಳಸಲಾಗುವ ಶೆಡ್ಯೂಲರ್ಗಳ ಒಂದು ಪ್ರಮುಖ ವರ್ಗವಾಗಿರುವುದರಿಂದ ನಾವು ಟೇಬಲ್ ಚಾಲಿತ ಶೆಡ್ಯೂಲರ್ ಮತ್ತು ಸೈಕ್ಲಿಕ್ ಶೆಡ್ಯೂಲರ್ ಗಳನ್ನು ನೋಡಿದ್ದೇವೆ ಮತ್ತು ಈವೆಂಟ್ ಚಾಲಿತ ಶೆಡ್ಯೂಲರ್ಗಳು ದೊಡ್ಡ ಅಪ್ಲಿಕೇಶನ್ಗಳಲ್ಲಿ ಬಳಸುವ ಶೆಡ್ಯೂಲರ್ಗಳ ಒಂದು ಪ್ರಮುಖ ವರ್ಗವಾಗಿದ್ದು ಅಲ್ಲಿ ಕಾರ್ಯಗಳ ಸಂಖ್ಯೆ ಹೆಚ್ಚು ಮತ್ತು ಆಪರೇಟಿಂಗ್ ಸಿಸ್ಟಮ್ ಗಮನಾರ್ಹ ಸಂಸ್ಕರಣೆ ಓವರ್ಹೆಡ್ ಮತ್ತು ಮೆಮೊರಿ ಹೆಜ್ಜೆಗುರುತು ಹಿಂದಿನ ಉಪನ್ಯಾಸದಲ್ಲಿ ನಾವು ಈವೆಂಟ್ ಚಾಲಿತ ವೇಳಾಪಟ್ಟಿಗಳಲ್ಲಿ ಹೆಚ್ಚಿನ ವೈವಿಧ್ಯತೆಯನ್ನು ಹೊಂದಿದ್ದೇವೆ ಎಂದು ನೋಡಿದ್ದೇವೆ ಆದರೆ ನಂತರ ಅವೆಲ್ಲವೂ 2 ಮೂಲ ವರ್ಗದ ವೇಳಾಪಟ್ಟಿಗಳ ರೂಪಾಂತರಗಳಾಗಿವೆ ಒಂದು ಇಡಿಎಫ್ ಆರಂಭಿಕ ಗಡುವು ಮೊದಲ ಮತ್ತು ಎರಡನೆಯದು ಆರ್ಎಂಎ ದರ ಏಕತಾನ ಅಲ್ಗಾರಿದಮ್ ಇಡಿಎಫ್ ಅತ್ಯುತ್ತಮ ವೇಳಾಪಟ್ಟಿ ಇದು ಕ್ರಿಯಾತ್ಮಕ ಆದ್ಯತೆಯ ವೇಳಾಪಟ್ಟಿ ಮತ್ತು ಇಡಿಎಫ್ ಉತ್ತಮ ನೈಜ ಸಮಯದ ಕಾರ್ಯಗಳ ವೇಳಾಪಟ್ಟಿಯಾಗಿದ್ದರೂ ಸಹ ಅದರ ತೊಂದರೆಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಇಡಿಎಫ್ ವೇಳಾಪಟ್ಟಿ ಮಾಡಬಹುದು ಮತ್ತು ಇದು ಯಾವುದೇ ವೇಳಾಪಟ್ಟಿಗಳು ನಿಗದಿಪಡಿಸದಂತಹ ಕಾರ್ಯಗಳಿಗೆ ಯಶಸ್ವಿ ಕಾರ್ಯಸಾಧ್ಯವಾದ ವೇಳಾಪಟ್ಟಿಯನ್ನು ಹೊಂದಬಹುದು ಅದರ ಓವರ್ಹೆಡ್ ಚಿಕ್ಕದಾಗಿದೆ ಆದರೆ ನಂತರ ಅದನ್ನು ಸಾಮಾನ್ಯ ಅನ್ವಯಿಕೆಗಳಲ್ಲಿ ಬಳಸಲಾಗುವುದಿಲ್ಲ ಮೂರು ಪ್ರಮುಖ ನ್ಯೂನತೆಗಳೆಂದರೆ ಒಂದು ಅಸ್ಥಿರ ಓವರ್ಲೋಡ್ ಇದ್ದರೆ ಕೆಲವು ಕಾರ್ಯವು ವಿಳಂಬವಾಗುತ್ತದೆ ಬಹುಶಃ ಅದು ಕೆಲವು ಸಿಗ್ನಲ್ಗಾಗಿ ಕಾಯುತ್ತಿರುವುದರಿಂದ ಅಥವಾ ಅದು ಕೋಡ್ನ ದೊಡ್ಡ ಹಾದಿಗೆ ಹೋಯಿತು ಅಥವಾ ಬಹುಶಃ ಅದು ಅಂತ್ಯಗೊಳ್ಳದ ಲೂಪ್ಗೆ ಹೋಯಿತು ಆದರೆ ಅದು ಸಂಭವಿಸಿದಲ್ಲಿ ಬಹಳ ನಿರ್ಣಾಯಕವಲ್ಲದ ಕಾರ್ಯ ಅಥವಾ ದಿನನಿತ್ಯದ ಕಾರ್ಯಕ್ಕೂ ಸಹ ಇನ್ನೂ ಅತ್ಯಂತ ನಿರ್ಣಾಯಕ ಕಾರ್ಯವು ಅದರ ಗಡುವನ್ನು ತಪ್ಪಿಸಿಕೊಳ್ಳಬಹುದು ಅದು ಒಂದು ಪ್ರಮುಖ ಸಮಸ್ಯೆಯಾಗಿದೆ ಎರಡನೆಯದು ರನ್ಟೈಮ್ ಅಸಮರ್ಥತೆ ಇತರ ವೇಳಾಪಟ್ಟಿಗಳು ಹೆಚ್ಚು ಪರಿಣಾಮಕಾರಿ ಉದಾಹರಣೆಗೆ ಆರ್ಎಂಎ ಆಧಾರಿತ ವೇಳಾಪಟ್ಟಿಗಳು ಇಡಿಎಫ್ ವೇಳಾಪಟ್ಟಿಯ ಅಸಮರ್ಥತೆಯ ಮೂಲ ಈ ಕೆಳಗಿನಂತಿರುತ್ತದೆ ಪ್ರತಿ ವೇಳಾಪಟ್ಟಿ ಹಂತದಲ್ಲಿ ವೇಳಾಪಟ್ಟಿ ಸಕ್ರಿಯವಾಗುತ್ತದೆ ಮತ್ತು ನಂತರ ಇಡಿಎಫ್ ಅಲ್ಗಾರಿದಮ್ನಲ್ಲಿ ಚಲಾಯಿಸಲು ಮುಂದಿನ ಕಾರ್ಯವನ್ನು ಆಯ್ಕೆ ಮಾಡುತ್ತದೆ ಇದು ಎಲ್ಲಾ ಸಿದ್ಧ ಕಾರ್ಯಗಳನ್ನು ಪರಿಶೀಲಿಸುತ್ತದೆ ಇದು ಆರಂಭಿಕ ಗಡುವನ್ನು ಹೊಂದಿದೆ ಎಂಬುದನ್ನು ಕಂಡುಕೊಳ್ಳುತ್ತದೆ ಮತ್ತು ಇದನ್ನು ಮಾಡಲು ಇದು ಕೆಲವು ಡೇಟಾ ರಚನೆಯಲ್ಲಿ ಕಾರ್ಯಗಳನ್ನು ಹೊಂದಿರಬೇಕು ಮೊದಲನೆಯದಾಗಿ ಎಲ್ಲಾ ಕಾರ್ಯಗಳು ಸರದಿಯಲ್ಲಿ ಕಾಯುತ್ತಿರುವ ಸಿದ್ಧ ಕಾರ್ಯಗಳೇ ಎಂದು ಪರಿಶೀಲಿಸುವುದು ನಂತರ ಕ್ಯೂ ಅನ್ನು ಹಾದುಹೋಗುತ್ತದೆ ಮತ್ತು ಆರಂಭಿಕ ಗಡುವನ್ನು ಹೊಂದಿರುವ ಕಾರ್ಯವನ್ನು ಕಂಡುಹಿಡಿಯಲಾಗುತ್ತದೆ N ಕಾರ್ಯಗಳು ಇದ್ದರೆ ಕ್ಯೂನಲ್ಲಿ ಪ್ರಯಾಣಿಸುವುದು O ಆಗಿದೆ ನಂತರ O ಎಂಬುದು ಕಾರ್ಯವನ್ನು ಕಂಡುಹಿಡಿಯುವ ಸಂಕೀರ್ಣತೆ ಒಂದು ಕಾರ್ಯವು ಕ್ಯೂನಲ್ಲಿ ಸೇರಿಸುವಾಗ ಉತ್ಪತ್ತಿಯಾದಾಗ ಸಂಕೀರ್ಣತೆಯು ಒ O ಆಗಿದ್ದು ಅದು ಕ್ಯೂನ ಕೊನೆಯಲ್ಲಿ ಸೇರಿಸಲ್ಪಟ್ಟಾಗ ಪ್ರತಿ ವೇಳಾಪಟ್ಟಿ ಹಂತದಲ್ಲಿ ಒ ಎನ್ O ವಾಸ್ತವವಾಗಿ ಅಸಮರ್ಥವಾಗಿರುತ್ತದೆ ನಾವು ಒ ಅನ್ನು ಸಂಕೀರ್ಣತೆಯಾಗಿ ಹೊಂದಿರಬೇಕು ಏಕೆಂದರೆ ಕಾರ್ಯಗಳು ಹೆಚ್ಚು ಮತ್ತು ವೇಳಾಪಟ್ಟಿ ಬಿಂದುಗಳು ಪ್ರತಿ ಕೆಲವು ಮೈಕ್ರೊ ಸೆಕೆಂಡುಗಳಲ್ಲಿ ಆಗಾಗ್ಗೆ ಸಂಭವಿಸುತ್ತಿದ್ದರೆ ರನ್ಟೈಮ್ ಓವರ್ಹೆಡ್ ಗಮನಾರ್ಹವಾಗುತ್ತದೆ ಇಡಿಎಫ್ ವೇಳಾಪಟ್ಟಿಯನ್ನು ಕಾರ್ಯಗತಗೊಳಿಸುವ ಇತರ ಆಯ್ಕೆಗಳು ಈ ಕೆಳಗಿನಂತಿವೆ ಒಂದು ಆದ್ಯತೆಯ ಕ್ಯೂ ಆಗಿದ್ದು ಇದು ಒಂದು ರೀತಿಯ ಕ್ಯೂ ಆಗಿದ್ದು ಅಲ್ಲಿ ಕ್ಯೂನ ಮೇಲ್ಭಾಗದಲ್ಲಿ ಹೆಚ್ಚಿನ ಆದ್ಯತೆಯ ಕಾರ್ಯ ಲಭ್ಯವಿದೆ ಕಡಿಮೆ ಆದ್ಯತೆಯನ್ನು ಹೊಂದಿರುವ ಕಾರ್ಯವನ್ನು ಕಂಡುಹಿಡಿಯುವುದು ಒ ಆದರೆ ಆದ್ಯತೆಯ ಕ್ಯೂನಲ್ಲಿ ಸೇರಿಸುವ ಸಂಕೀರ್ಣತೆ ಯು ಒ ಲಾಗ್ ಎನ್ O ಆಗಿದೆ ಇದು ಏಕೈಕ ಲಿಂಕ್ ಮಾಡಿದ ಪಟ್ಟಿ ರೇಖೀಯ ಕ್ಯೂಗಿಂತ ಉತ್ತಮವಾದ ರಚನೆಯಾಗಿದ್ದರೂ ಇನ್ನೂ ಲಾಗ್ ಎನ್ log n ಒಂದು ಕಾರ್ಯ ಅಥವಾ ವೇಳಾಪಟ್ಟಿಗಾಗಿ ಅಪೇಕ್ಷಣೀಯ ಸಮಯದ ಸಂಕೀರ್ಣತೆಯಲ್ಲ ಆದ್ದರಿಂದ ಇಡಿಎಫ್ ನಿಜವಾಗಿಯೂ ಹೆಚ್ಚು ಚಾಲನಾಸಮಯ ದಕ್ಷತೆಯನ್ನು ಹೊಂದಿಲ್ಲ ನೈಜ ಸಮಯದ ಅಪ್ಲಿಕೇಶನ್ ಅಭಿವೃದ್ಧಿಯಲ್ಲಿ ಎದುರಾಗುವ ಪ್ರಮುಖ ನ್ಯೂನತೆಯೆಂದರೆ ಇಡಿಎಫ್ ಆಧಾರಿತ ವೇಳಾಪಟ್ಟಿಯಲ್ಲಿನ ಸಂಪನ್ಮೂಲ ಹಂಚಿಕೆ ಬೆಂಬಲ ಪ್ರಾಯೋಗಿಕ ಅಪ್ಲಿಕೇಶನ್ನಲ್ಲಿ ನೈಜ ಸಮಯದ ಕಾರ್ಯಗಳು ಸಂಪನ್ಮೂಲಗಳನ್ನು ಹಂಚಿಕೊಳ್ಳಬೇಕು ಸಂಪನ್ಮೂಲಗಳು ಮೆಮೊರಿ ಅಥವಾ ತೆರೆದ ಫೈಲ್ಗಳನ್ನು ಆಧರಿಸಿ ಕೆಲವು ಡೇಟಾ ಐಟಂಗಳಾಗಿರಬಹುದು ಇವುಗಳನ್ನು ನಿರ್ಣಾಯಕ ವಿಭಾಗ ಗಳು ಎಂದು ಕರೆಯಲಾಗುತ್ತದೆ ಇಡಿಎಫ್ ಮತ್ತು ನಿರ್ಣಾಯಕ ಸಂಪನ್ಮೂಲಗಳಲ್ಲಿನ ಕಾರ್ಯಗಳ ನಡುವೆ ಸಂಪನ್ಮೂಲಕ್ಕಾಗಿ ಇರುವ ಪರಿಹಾರಗಳು ಅತ್ಯಂತ ಅಸಮರ್ಥವಾಗಿವೆ ಮತ್ತು ಇದು ಕಾರ್ಯಗಳು ಅವುಗಳ ಗಡುವನ್ನು ಕಳೆದುಕೊಳ್ಳಲು ಕಾರಣವಾಗುತ್ತದೆ ಸಂಪನ್ಮೂಲ ಹಂಚಿಕೆಗೆ ಯಾವುದೇ ತೃಪ್ತಿದಾಯಕ ಪರಿಹಾರ ಲಭ್ಯವಿಲ್ಲದ ಕಾರಣ ಪ್ರಾಯೋಗಿಕ ನೈಜ ಅನ್ವಯಿಕೆಗಳಲ್ಲಿ ಇಡಿಎಫ್ ಅನ್ನು ಬಳಸದಿರಲು ಇದು ಒಂದು ಮುಖ್ಯ ಕಾರಣವಾಗಿದೆ ದರ ಏಕತಾನತೆಯ ಆಧಾರಿತ ವೇಳಾಪಟ್ಟಿಗಳಿಗೆ ಸಂಪನ್ಮೂಲ ಹಂಚಿಕೆಗಾಗಿ ಉತ್ತಮ ಕ್ರಮಾವಳಿಗಳು ಲಭ್ಯವಿದೆ ಪ್ರತಿಯೊಂದು ಕಾರ್ಯಕ್ಕೂ ಅವಧಿ ಮತ್ತು ಗಡುವು ಸೇರಿಕೊಳ್ಳುತ್ತದೆ ಅವಧಿ ಗಡುವಿಗೆ ಸಮಾನವಾಗಿರುತ್ತದೆ ಆದರೆ ನಂತರ ಕೆಲವು ಸಂದರ್ಭಗಳಲ್ಲಿ ಗಡುವು ಮತ್ತು ಅವಧಿ ವಿಭಿನ್ನವಾಗಿರುತ್ತದೆ ಉದಾಹರಣೆಗೆ ಗಡುವು ಅವಧಿಗಿಂತ ಕಡಿಮೆಯಿರಬಹುದು ಅಥವಾ ಅಪರೂಪದ ಸಂದರ್ಭಗಳಲ್ಲಿ ಗಡುವು ಅವಧಿಗಿಂತ ಹೆಚ್ಚಿರಬಹುದು ಈ ಸಂದರ್ಭಗಳಲ್ಲಿ ನಾವು ಇಡಿಎಫ್ ವೇಳಾಪಟ್ಟಿಯನ್ನು ಹೇಗೆ ಪರಿಶೀಲಿಸುತ್ತೇವೆ ಒಂದು ಪರಿಹಾರವೆಂದರೆ i1neiminpidi1 ಅನ್ನು ತೆಗೆದುಕೊಳ್ಳುವುದು ಆದ್ದರಿಂದ i1neiminpidi ಬಳಕೆಯನ್ನು ನೀಡುತ್ತದೆ ಮತ್ತು ≤ 1 ಮತ್ತು ಇದು ಸಾಕಷ್ಟು ಸ್ಥಿತಿಯಾಗಿದ್ದು ಅದು ತೃಪ್ತಿಪಡಿಸುತ್ತದೆ ನಂತರ ಹೊಂದಿಸಲಾದ ಕಾರ್ಯಗಳನ್ನು ಇಡಿಎಫ್ನಲ್ಲಿ ನಿಗದಿಪಡಿಸಬಹುದು ಆದರೆ ಅದು ಅಗತ್ಯವಾದ ಸ್ಥಿತಿಯಲ್ಲ ಏಕೆಂದರೆ ಕೆಲವು ಕಾರ್ಯ ಸೆಟ್ಗಳು ಈ ಮಾನದಂಡವನ್ನು ಪೂರೈಸುತ್ತಿಲ್ಲ ಎಂದು ನಾವು ಕಂಡುಕೊಳ್ಳಬಹುದು ಇದು ಮಾನದಂಡವನ್ನು ಪೂರೈಸದಿದ್ದರೆ ಇದು ತುಂಬಾ ಕಠಿಣ ಮಾನದಂಡವಾಗಿದೆ i1neiminpidi ಆದರೆ ಇನ್ನೂ ಇದನ್ನು ಕಾರ್ಯಯೋಜನೆ ಮಾಡಲು ಸಾಧ್ಯವಿದೆ pi ≠ di ಆಗಿದ್ದರೆ ನಾವು ಬಳಸಬೇಕು i1neiminpidi ಇದು ಸಾಕಷ್ಟು ವೇಳಾಪಟ್ಟಿ ಸ್ಥಿತಿಯಾಗಿದೆ ಆದರೆ ನಂತರ ಅವರಿಗೆ ಈ ಮಾನದಂಡದ ಅಗತ್ಯವಿಲ್ಲದ ಕೆಲವು ಸಂದರ್ಭಗಳು ಇರಬಹುದು ಆದರೆ ಇನ್ನೂ ವೇಳಾಪಟ್ಟಿಯಾಗಬಹುದು ವಾಸ್ತವವಾಗಿ ಇಡಿಎಫ್ನ ಹಲವು ಮಾರ್ಪಾಡುಗಳಿವೆ ಒಂದು ಪ್ರಮುಖ ವ್ಯತ್ಯಾಸವನ್ನು ಕನಿಷ್ಠ ಲಕ್ಷ್ಯತೆ ಮೊದಲು ಕರೆಯಲಾಗುತ್ತದೆ ಇಡಿಎಫ್ನಲ್ಲಿ ನಾವು ಗಡುವನ್ನು ಮಾತ್ರ ನೋಡುತ್ತೇವೆ ಅಂದರೆ ಎಷ್ಟು ಗಡುವು ಉಳಿದಿದೆ ಆದರೆ ನಂತರ ನಾವು Execution ಸಮಯವನ್ನು ಪರಿಗಣಿಸುವುದಿಲ್ಲ ಅಂದರೆ ಗಡುವಿನ ಮೇಲೆ ಅಗತ್ಯವಿದೆ ಗಡುವು 100 ಮೈಕ್ರೊ ಸೆಕೆಂಡುಗಳಾಗಿದ್ದರೆ ಮತ್ತು ಅಗತ್ಯವಿರುವ ಗಣನೆಯ ಸಮಯ 5 ಮೈಕ್ರೊ ಸೆಕೆಂಡುಗಳಾಗಿದ್ದರೆ ಮತ್ತೊಂದು ಕಾರ್ಯಕ್ಕೆ ಹೋಲಿಸಿದರೆ ಅವರ ಗಡುವು 100 ಮೈಕ್ರೊ ಸೆಕೆಂಡ್ ಆದರೆ ಅಗತ್ಯವಿರುವ ಗಣನೆಯ ಸಮಯವು 50 ಮೈಕ್ರೊ ಸೆಕೆಂಡುಗಳು ಆಗಿದ್ದರೆ ಅದೇ ಗಡುವಿನಲ್ಲಿ ಹೆಚ್ಚಿನ ಗಣನೆಯನ್ನು ಹೊಂದಿರುವ ಕಾರ್ಯ ಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಉತ್ತಮ ಎಂಎಲ್ಎಫ್ನಲ್ಲಿ ಅದು ಮುಖ್ಯ ಕಲ್ಪನೆ ಇಲ್ಲಿ ಸಡಿಲತೆಯನ್ನು ಕಾರ್ಯ ನಿರ್ವಹಣೆಯನ್ನು ಲೆಕ್ಕಹಾಕಲು ಬೇಕಾದ ಗಡುವು ಮೈನಸ್ time ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಇದು ಉತ್ತಮ ಅಲ್ಗಾರಿದಮ್ ಆಗಿ ಪರಿಣಮಿಸುತ್ತದೆ ಏಕೆಂದರೆ ನಾವು ಮೊದಲು ವಿಫಲಗೊಳ್ಳುವ ಕಾರ್ಯವನ್ನು ಹೆಚ್ಚಿನ ಆದ್ಯತೆಯಾಗಿ ಪರಿಗಣಿಸುತ್ತಿದ್ದೇವೆ ಮತ್ತು ಇದು ಇಡಿಎಫ್ನಂತೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಆದರೆ ನಂತರ ಕೆಲವು ಸಂದರ್ಭಗಳಲ್ಲಿ ಇದು ಇಡಿಎಫ್ಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಸೂಕ್ತವಾದ ವೇಳಾಪಟ್ಟಿ ಅಲ್ಗಾರಿ ದಮ್ನ ಆರಂಭಿಕ ಡೆಡ್ಲೈನ್ ಮೊದಲ ಅಲ್ಗಾರಿದಮ್ ಇಡಿಎಫ್ ಕುರಿತು ನಮ್ಮ ಚರ್ಚೆಯನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ ಇಡಿಎಫ್ನಷ್ಟು ಪ್ರವೀಣರಲ್ಲದಿದ್ದರೂ ದರ ಏಕತಾನತೆಯ ವೇಳಾಪಟ್ಟಿಗಳು ನೈಜ ಸಮಯದ ವೇಳಾಪಟ್ಟಿಗಳ ಪ್ರಮುಖ ವರ್ಗವಾಗಿದೆ ಆದರೆ ಇವುಗಳ ಪ್ರಾಯೋಗಿಕ ಅನುಷ್ಠಾನವು ಹೆಚ್ಚು ಸರಳ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿದೆ ಮತ್ತು ಸಂಪನ್ಮೂಲ ಹಂಚಿಕೆಯಂತಹ ಇಡಿಎಫ್ನ ಇತರ ನ್ಯೂನತೆಗಳು ಇಲ್ಲಿ ಸುಲಭವಾಗುತ್ತವೆ ದರ ಏಕತಾನತೆಯ ವೇಳಾಪಟ್ಟಿಯಲ್ಲಿ ಮತ್ತು ಆದ್ದರಿಂದ ಈ ವೇಳಾಪಟ್ಟಿಗಳನ್ನು ಅನೇಕ ನೈಜ ಸಮಯದ ಅಪ್ಲಿಕೇಶನ್ಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ದರ ಏಕತಾನತೆಯ ವೇಳಾಪಟ್ಟಿ ಯಲ್ಲಿನ ಮುಖ್ಯ ಆಲೋಚನೆಯೆಂದರೆ ಕಾರ್ಯದ ಆದ್ಯತೆಯು ಅದರ ಆಗಮನದ ದರಕ್ಕೆ ಅನುಪಾತದಲ್ಲಿರುತ್ತದೆ ಇಲ್ಲಿ ಆದ್ಯತೆಯನ್ನು ಪ್ರೋಗ್ರಾಮರ್ ಅಥವಾ ಡಿಸೈನರ್ ಸ್ಥಿರವಾಗಿ ಹಂಚುತ್ತಾರೆ ಮತ್ತು ಕಾರ್ಯಕ್ಕೆ ನಿಗದಿಪಡಿಸಿದ ಆದ್ಯತೆಯು ಕಾರ್ಯವು ಬರುವ ದರಕ್ಕೆ ಅಥವಾ ಅದರ ಆವರ್ತನಕ್ಕೆ ಅನುಪಾತದಲ್ಲಿರಬೇಕು ಮತ್ತು ಒಂದು ಕಾರ್ಯದ ಅವಧಿ 2 ಮಿಲಿಸೆಕೆಂಡುಗಳಾಗಿದ್ದರೆ ಅದು 10 ಮಿಲಿಸೆಕೆಂಡುಗಳ ಅವಧಿಗೆ ಹೋಲಿಸಿದರೆ ಖಂಡಿತವಾಗಿಯೂ ಹೆಚ್ಚಿನ ಆದ್ಯತೆಯನ್ನು ಹೊಂದಿರಬೇಕು ಹೆಚ್ಚಿನ ಆವರ್ತನ ಅಥವಾ ಕಾರ್ಯದ ಅವಧಿ ಕಡಿಮೆ ಹೆಚ್ಚಿನದು ಅದರ ಆದ್ಯತೆಯಾಗಿರಬೇಕು ಅದು ಈ ವೇಳಾಪಟ್ಟಿಯ ಮೂಲ ಪ್ರಮೇಯ ಅಥವಾ ಮೂಲ ಅಲ್ಗಾರಿದಮ್ ಆಗಿದೆ ನಾವು ಕಾರ್ಯಗಳನ್ನು ಆವರ್ತನದಲ್ಲಿ ಅಥವಾ ಆಗಮನದ ದರದ ಕ್ರಮದಲ್ಲಿ ಜೋಡಿಸಿದರೆ ಆದ್ಯತೆಯು ಅವುಗಳ ಆವರ್ತನದ ಕ್ರಮದಲ್ಲಿ ಹೆಚ್ಚಾಗಬೇಕು ಅಥವಾ ಅವುಗಳ ಅವಧಿಗೆ ಅನುಗುಣವಾಗಿ ಕಡಿಮೆಯಾಗಬೇಕು ಆದ್ಯತೆಯು ಕಾರ್ಯ ಆಗಮನದ ದರದ ಹೆಚ್ಚುತ್ತಿರುವ ಕಾರ್ಯವಾಗಿದೆ ಉದಾಹರಣೆಗೆ ಕಾರ್ಯ 1 ರಲ್ಲಿ ಆಗಮನದ ದರವು ಕಡಿಮೆ ಇರುವ ಕಾರ್ಯ 2 ಕ್ಕೆ ಹೋಲಿಸಿದರೆ ಅದು ಆಗಾಗ್ಗೆ ಆಗಮನದ ಪ್ರಮಾಣವನ್ನು ಪುನರಾವರ್ತಿಸುತ್ತದೆ ಆದ್ದರಿಂದ ಕಾರ್ಯ 1 ಕ್ಕೆ ಹೆಚ್ಚಿನ ಆದ್ಯತೆ ಇದೆ ಮತ್ತು ಕಾರ್ಯ 2 ಕಡಿಮೆ ಆದ್ಯತೆಯನ್ನು ಹೊಂದಿದೆ ಮತ್ತು ಈ ವೇಳಾಪಟ್ಟಿಯ ಮೂಲತತ್ವವೆಂದರೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಯಾವುದೇ ಕಡಿಮೆ ಆದ್ಯತೆಯ ಕಾರ್ಯವನ್ನು ಮೊದಲೇ ಖಾಲಿ ಮಾಡುತ್ತದೆ ಮತ್ತು ಅದರ ಆಗಮನದ ಮೇಲೆ ಚಲಿಸಲು ಪ್ರಾರಂಭಿಸುತ್ತದೆ ಈ ನಿಜವಾದ execution 0 ಸಮಯ ನಡೆಯುತ್ತಿದೆಯೇ ಎಂದು ನೋಡೋಣ ಟಾಸ್ಕ್ 1 ಮತ್ತು ಟಾಸ್ಕ್ 2 ನಿದರ್ಶನಗಳು ಎರಡೂ ಸಿದ್ಧವಾಗಿವೆ ಆದರೆ ನಂತರ ಟಾಸ್ಕ್ 1 ಗೆ ಹೆಚ್ಚಿನ ಆದ್ಯತೆ ಇದೆ ಮತ್ತು ಆದ್ದರಿಂದ ಈ ನಿದರ್ಶನವು ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಮೊದಲ 2 ನಿದರ್ಶನಗಳು ಕಾಯಬೇಕಾಗಿದೆ ಕಾರ್ಯ 1 ನಿದರ್ಶನಗಳು ಪೂರ್ಣಗೊಂಡ ತಕ್ಷಣ ಕಾರ್ಯ 2 ನಿದರ್ಶನವು ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ನಂತರ ಕಾರ್ಯ 1 ರ ಮುಂದಿನ ನಿದರ್ಶನವು ಆಗಮಿಸಿದಾಗ ಅದು ಕಾರ್ಯ 2 ಅನ್ನು ಮೊದಲೇ ಖಾಲಿ ಮಾಡುತ್ತದೆ ಮತ್ತು ಅದು ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ನಂತರ ಅದು ಕಾರ್ಯವನ್ನು ಪೂರ್ಣಗೊಳಿಸಿದಾಗ ಕಾರ್ಯ 2 ಮತ್ತೆ ಸಕ್ರಿಯಗೊಳ್ಳುತ್ತದೆ ಮತ್ತು ಇತ್ಯಾದಿ ದರ ಏಕತಾನತೆಯ ವೇಳಾಪಟ್ಟಿಯಲ್ಲಿನ ಮುಖ್ಯ ಪರಿಕಲ್ಪನೆಯೆಂದರೆ ಹೆಚ್ಚಿನ ಆದ್ಯತೆಯ ಕಾರ್ಯವು ನಡೆಯುತ್ತದೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯ ಇರುವವರೆಗೆ ಕಡಿಮೆ ಆದ್ಯತೆಯ ಕಾರ್ಯವು ಕಾರ್ಯನಿರ್ವಹಿಸುವುದಿಲ್ಲ ಒಂದು ಪ್ರಮುಖ ಫಲಿತಾಂಶವೆಂದರೆ ಎಲ್ಲಾ ಸ್ಥಿರ ಆದ್ಯತೆಯ ವೇಳಾಪಟ್ಟಿ ಕ್ರಮಾವಳಿಗಳಲ್ಲಿ ಆರ್ಎಂಎ ದರ ಏಕತಾನ ಅಲ್ಗಾರಿದಮ್ ಅತ್ಯುತ್ತಮ ಅಲ್ಗಾರಿದಮ್ ಆಗಿದೆ ಆವರ್ತಕ ಕಾರ್ಯಗಳ ಗುಂಪನ್ನು ಆರ್ಎಂಎಗೆ ನಿಗದಿಪಡಿಸಲು ಸಾಧ್ಯವಾಗದಿದ್ದರೆ ಬೇರೆ ಯಾವುದೇ ಸ್ಥಿರ ಆದ್ಯತೆಯ ವೇಳಾಪಟ್ಟಿ ಕ್ರಮಾವಳಿಗಳು ಸಾಧ್ಯವಿಲ್ಲ ಆದರೆ ಮತ್ತೊಂದೆಡೆ ಯಾವುದೇ ಸ್ಥಿರ ಆದ್ಯತೆಯ ಕಾರ್ಯಗಳ ವೇಳಾಪಟ್ಟಿಯಿಂದ ನಿಗದಿಪಡಿಸಲಾದ ಯಾವುದೇ ಕಾರ್ಯ ಸೆಟ್ ಅನ್ನು ಸಹ ಆರ್ಎಂಎ ಅಡಿಯಲ್ಲಿ ಚಲಾಯಿಸಬಹುದು ಆರ್ಎಂಎ ಉತ್ತಮ ಸ್ಥಿರ ಆದ್ಯತೆಯ ಅಲ್ಗಾರಿದಮ್ ಆಗಿದೆ ಕಾರ್ಯ ಸೆಟ್ ಅನ್ನು ನೀಡಿದರೆ ವೇಳಾಪಟ್ಟಿ ವಿಶ್ಲೇಷಣೆಯಲ್ಲಿ ಲಭ್ಯವಿರುವ ಫಲಿತಾಂಶಗಳು ಇದನ್ನು ದರ ಏಕತಾನತೆಯ ವೇಳಾಪಟ್ಟಿಯಲ್ಲಿ ಕಾರ್ಯಸಾಧ್ಯವಾಗಿ ನಿಗದಿಪಡಿಸಬಹುದು ಆ ಫಲಿತಾಂಶಗಳನ್ನು ಸಾಮಾನ್ಯವಾಗಿ ಬಳಕೆಯ ಮಿತಿಗಳಾಗಿ ನೀಡಲಾಗುತ್ತದೆ ಕಾರ್ಯಗಳ ಸೆಟ್ ಅಥವಾ ಪ್ರೊಸೆಸರ್ ಬಳಕೆಯನ್ನು ಆಧರಿಸಿ ಇದು ಆರ್ಎಂಎ ಶೆಡ್ಯೂಲರ್ ಅಡಿಯಲ್ಲಿ ಪ್ರೊಸೆಸರ್ನಲ್ಲಿ ಕಾರ್ಯಸಾಧ್ಯವಾಗಬಲ್ಲದು ಎಂದು ನಾವು ತೀರ್ಮಾನಿಸಬಹುದು 1971 ರಿಂದ ಲಭ್ಯವಿರುವ ಮೊದಲ ಫಲಿತಾಂಶವನ್ನು ಬಳಕೆಯ ಬೌಂಡ್ 1 ಎಂದು ಕರೆಯಲಾಗುತ್ತದೆ ಇದು ಮೂಲ ಫಲಿತಾಂಶವಾಗಿದೆ ಪ್ರೊಸೆಸರ್ನ ಬಳಕೆ 1 ಆಗಿರಬಾರದು ಮತ್ತು i1nui1 ಮತ್ತು ಇದು ಯುಟಿಲೈಸೇಶನ್ ಬೌಂಡ್ ಒನ್ ಎಂದು ಕರೆಯಲ್ಪಡುವ ಒಂದು ಮೂಲಭೂತ ಸ್ಥಿತಿಯಾಗಿದೆ ಎಂಬ ಕಾರಣದಿಂದ utilization ≤ 1 ಬಳಕೆ ಸ್ಪಷ್ಟವಾಗಿದೆ ಎಂದು ಇದು ಬಹಳ ಹಿಂದಿನಿಂದಲೂ ಲಭ್ಯವಿದೆ ಇವುಗಳು ಅಗತ್ಯವಾದ ಸ್ಥಿತಿಯಾಗಿದೆ ಆದರೆ ನಂತರ ಒಂದು ಕಾರ್ಯಗಳ ಸೆಟ್ ಇದನ್ನು ಪೂರೈಸುತ್ತದೆ i1neipi i1nui1 where ei ಎನ್ನುವುದು execution ಸಮಯ ಮತ್ತು piಅವಧಿ ನಾವು ಹೆಚ್ಚಿನ ಷರತ್ತುಗಳನ್ನು ಪರಿಶೀಲಿಸಬೇಕಾಗಿದೆ ಏಕೆಂದರೆ ಈ ಸ್ಥಿತಿಯನ್ನು ಪೂರೈಸಿದ ಕಾರ್ಯಗಳ ಸೆಟ್ ಕಾರ್ಯ ಸೆಟ್ ವೇಳಾಪಟ್ಟಿ ಎಂದು ಅರ್ಥವಲ್ಲ ಆದರೆ ಇಡಿಎಫ್ ವೇಳಾಪಟ್ಟಿಗಳಲ್ಲಿ ನಾವು ನೆನಪಿಟ್ಟುಕೊಂಡರೆ ಇದು ಅಗತ್ಯ ಮತ್ತು ಸಾಕಷ್ಟು ಸ್ಥಿತಿಯಾಗಿದೆ ಎರಡೂ ಒಂದೇ ಅಭಿವ್ಯಕ್ತಿ i1nui1 ಇಡಿಎಫ್ ವೇಳಾಪಟ್ಟಿಗಳಿಗೆ ಅಗತ್ಯ ಮತ್ತು ಸಾಕಷ್ಟು ಸ್ಥಿತಿಯಾಗಿದೆ ಆದರೆ ಇಲ್ಲಿ ನಾವು ಮೊದಲು ಪರಿಶೀಲಿಸಬೇಕಾದ ಅಗತ್ಯ ಸ್ಥಿತಿ i1nui1 ನಂತರ ನಾವು ಇತರ ಬಳಕೆಯ ಪರಿಸ್ಥಿತಿಗಳನ್ನು ಹುಡುಕಬಹುದು ಇಲ್ಲದಿದ್ದರೆ ಈ ಸ್ಥಿತಿಯನ್ನು ಸಹ ಪೂರೈಸಲಾಗುವುದಿಲ್ಲ ನಿಸ್ಸಂಶಯವಾಗಿ ದರ ಏಕತಾನತೆಯ ಅಲ್ಗಾರಿದಮ್ ಅಡಿಯಲ್ಲಿ ಇದನ್ನು ನಿಗದಿಪಡಿಸಲಾಗುವುದಿಲ್ಲ ಎರಡನೆಯ ಫಲಿತಾಂಶವು ಮತ್ತೆ 1971 ರವರೆಗೆ ಲಭ್ಯವಿರುವ ಬಳಕೆಯ ಬೌಂಡ್ ಆಗಿದೆ ಲಿಯು ಮತ್ತು ಲೇಲ್ಯಾಂಡ್ ಒಂದು ಹೆಗ್ಗುರುತು ಕಾಗದದಲ್ಲಿ ಪ್ರಸ್ತಾಪಿಸಿದ್ದು ಬಳಕೆಯನ್ನು ನಿಗದಿಪಡಿಸಲಾಗಿದೆ ನಿಗದಿತ ಕಾರ್ಯಗಳಿಗಾಗಿ i1nuin 10 ಕಾರ್ಯಗಳಿದ್ದರೆ ಆದ್ದರಿಂದ 10ಕಾರ್ಯಗಳ ಕಾರಣದಿಂದಾಗಿ ಬಳಕೆಯ ಮೊತ್ತವು 1 ಕ್ಕಿಂತ ಕಡಿಮೆಯಿರಬೇಕು ಏಕೆಂದರೆ n ಅನಂತಕ್ಕೆ ಸಮನಾಗಿದ್ದರೂ ಸಹ ನಂತರ ಇದು ಅನಿರ್ದಿಷ್ಟ ರೂಪವಾಗಿದೆ ಆದರೆ ನಾವು ಎಲ್ ಹಾಸ್ಪಿಟಲ್ಸ್ ನಿಯಮವನ್ನು ಬಳಸುತ್ತೇವೆ ಅದು 0 6 ಎಂದು ನಾವು ಕಂಡುಕೊಳ್ಳುತ್ತೇವೆ N 1 ಆಗಿದ್ದರೆ ಬಳಕೆಯ ಬೌಂಡ್ ಹೇಗೆ ಕಾರ್ಯಗಳ ಸಂಖ್ಯೆಯೊಂದಿಗೆ ಬದಲಾಗುತ್ತದೆ ಎಂಬುದನ್ನು ನೋಡೋಣ ಅದು 1 ಆಗುತ್ತದೆ 1211 1 ಇದು 100 ಪ್ರತಿಶತ ಕೇವಲ 1 ಕಾರ್ಯ ಇದ್ದರೆ ಅದು ಪ್ರೊಸೆಸರ್ನ 100 ಬಳಕೆಯನ್ನು ಹೊಂದಿದ್ದರೂ ಸಹ ಇನ್ನೂ ದರ ಏಕತಾನ ಅಲ್ಗಾರಿದಮ್ ಅಡಿಯಲ್ಲಿ ಇದನ್ನು ನಿಗದಿಪಡಿಸಬಹುದು ಆದರೆ 2 ಕಾರ್ಯಗಳಿದ್ದರೆ ಅದು 2 ಆಗುತ್ತದೆ 2212 1 22 1 2 1 41 0 1 ರಿಂದ ಅದು 2 ರೊಂದಿಗೆ 0 82 ಆಗುತ್ತದೆ ಕಾರ್ಯಗಳು 3 ಕಾರ್ಯಗಳೊಂದಿಗೆ ಅದು ಮತ್ತಷ್ಟು ಕಡಿಮೆಯಾಗುತ್ತದೆ ಮತ್ತು ಅಂತಿಮವಾಗಿ ಅದು ಕೆಲವು ಮೌಲ್ಯದಲ್ಲಿ ಸ್ಯಾಚುರೇಟ್ ಆಗುತ್ತದೆ ಈ ಮೌಲ್ಯವು n ಅನ್ನು ಹೊಂದಿದ್ದರೆ ಈ ಅಭಿವ್ಯಕ್ತಿಗೆ ಅನುಗುಣವಾಗಿ ಕಾರ್ಯಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ನಂತರ ಕಾರ್ಯ ಸೆಟ್ ವೇಳಾಪಟ್ಟಿಯಾಗಿರುವ ಬಳಕೆಯು ಕಡಿಮೆಯಾಗುತ್ತದೆ 1 2 3 4 5 ಇತ್ಯಾದಿ ಕಾರ್ಯಗಳನ್ನು ನಾವು ನಿಜವಾಗಿಯೂ ತೆಗೆದುಕೊಂಡರೆ ಇದು ನಡವಳಿಕೆಯಾಗಿದೆ 10 ಕಾರ್ಯಗಳ ಸಮಯದ ಹೊತ್ತಿಗೆ ಅದು ಇಲ್ಲಿ 0 7 ರವರೆಗೆ ನೆಲೆಗೊಳ್ಳುತ್ತದೆ ಕಾರ್ಯಗಳ ಸೆಟ್ 0 7 ಅಥವಾ 70 ಕ್ಕಿಂತ ಹೆಚ್ಚು ಬಳಕೆಯನ್ನು ಹೊಂದಿದ್ದರೆ ಅದನ್ನು ವೇಳಾಪಟ್ಟಿ ಎಂದು ನಾವು ಸುರಕ್ಷಿತವಾಗಿ ಮಾಡಬಹುದು ಎಂದು ಊಹಿಸುತ್ತವೆ ಈ ಪ್ರದೇಶದಲ್ಲಿ ಎಲ್ಲಿಯಾದರೂ ಬಳಕೆಯು 70 ಕ್ಕಿಂತ ಕಡಿಮೆಯಿದ್ದರೆ ಬಳಕೆಯನ್ನು ಹೊಂದಿರುವ ಎಲ್ಲಾ ಕಾರ್ಯಗಳು ಈ ಪ್ರದೇಶದಲ್ಲಿ 70 ಕ್ಕಿಂತ ಕಡಿಮೆಯಿದ್ದರೆ ಇದು ವಾಸ್ತವವಾಗಿ ಬಳಕೆಯ ಮೇಲಿನ ಮಿತಿಯಾಗಿದೆ ಟಾಸ್ಕ್ ಸೆಟ್ನ ಬಳಕೆಯು 70 ಕ್ಕಿಂತ ಕಡಿಮೆಯಿದೆ ಎಂದು ನಾವು ಕಂಡುಕೊಳ್ಳುವವರೆಗೂ ಅದನ್ನು ದರ ಏಕತಾನತೆಯ ವೇಳಾಪಟ್ಟಿಯಿಂದ ಕಾರ್ಯಸಾಧ್ಯವಾಗಿ ನಿಗದಿಪಡಿಸಬಹುದು ಎಂದು ನಾವು ತೀರ್ಮಾನಿಸಬಹುದು ಈ ಲಿಯು ಮತ್ತು ಲೇಲ್ಯಾಂಡ್ನಿಂದ ನೀಡಲ್ಪಟ್ಟಂತೆ ಕಾರ್ಯಗಳ ವೇಳಾಪಟ್ಟಿ ಆಗುವ ಗರಿಷ್ಠ ಬಳಕೆಯು ಬೀಳುತ್ತದೆ ಏಕೆಂದರೆ ಕಾರ್ಯಗಳ ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯ ಕಾರ್ಯಗಳಿಗೆ ಅದು ಸುಮಾರು 0 7 ಕ್ಕೆ ನೆಲೆಗೊಳ್ಳುತ್ತದೆ ನಿಖರವಾಗಿ ಹೇಳುವುದಾದರೆ ಇದು 0 692 ಮತ್ತು ಈ 0 692 ಅನ್ನು ಪಡೆಯಲು ಇದು ಅನಿರ್ದಿಷ್ಟ ರೂಪವನ್ನು ∞ ∞ ರಿಂದ 0 ರವರೆಗೆ ಪರಿಹರಿಸುವುದನ್ನು ಆಧರಿಸಿದೆ ಈ ಅನಿರ್ದಿಷ್ಟ ಅಭಿವ್ಯಕ್ತಿಗೆ ಎಲ್ ಹಾಸ್ಪಿಟಲ್ಸ್ Lhospitals ನಿಯಮವನ್ನು ಅನ್ವಯಿಸುವುದರಿಂದ ನಾವು ಲಾಗ್ 2 ಅನ್ನು ಪಡೆಯುತ್ತೇವೆ ಅದು 69 ಕಾರ್ಯವು ಎಲ್ಲಿಯವರೆಗೆ 69 2 ಆಗಿದೆಯೆಂದರೆ ಟಾಸ್ಕ್ ಸೆಟ್ ಅನ್ನು ಲಿಯು ಲೇಲ್ಯಾಂಡ್ ಬೌಂಡ್ ಅಡಿಯಲ್ಲಿ ನಿಗದಿಪಡಿಸಬಹುದು ಎಂದು ಸುರಕ್ಷಿತವಾಗಿ ಹೇಳಬಹುದು ಆದರೆ ಅದನ್ನು ನಿಗದಿಪಡಿಸದಿದ್ದರೆ ಅದರ ಬಳಕೆ 69 2 ಕ್ಕಿಂತ ಹೆಚ್ಚಿದ್ದರೆ ಕಾರ್ಯವು 2 3 ಆಗಿದ್ದರೆ 4 ಇತ್ಯಾದಿ ಈ ಅಭಿವ್ಯಕ್ತಿ i1nuin ಮೂಲಕ ನಾವು ಲೆಕ್ಕಾಚಾರ ಮಾಡಬೇಕಾದ ಕಾರ್ಯಗಳ ಸಂಖ್ಯೆಯನ್ನು ನಾವು ಪರಿಶೀಲಿಸಬೇಕಾಗಿದೆ ಮತ್ತು 2 ಕಾರ್ಯಗಳಿಗೆ 82 ಬಳಕೆಯವರೆಗೆ ಹೊಂದಿಸಲಾದ ಕಾರ್ಯಗಳನ್ನು ದರ ಏಕತಾನತೆಯಿಂದ ಕಾರ್ಯಸಾಧ್ಯವಾಗಿ ನಿಗದಿಪಡಿಸಬಹುದು ವೇಳಾಪಟ್ಟಿ ದರ ಏಕತಾನತೆಯ ವೇಳಾಪಟ್ಟಿ ಅನೇಕ ನೈಜ ಸಮಯದ ಅನ್ವಯಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುವ ವೇಳಾಪಟ್ಟಿಯ ಒಂದು ಪ್ರಮುಖ ವರ್ಗವಾಗಿದೆ ಇದನ್ನು ಪ್ರತಿಯೊಂದು ವಾಣಿಜ್ಯ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಬೆಂಬಲಿಸುತ್ತದೆ ಮುಂದಿನ ವೇಳಾಪಟ್ಟಿಯಲ್ಲಿ ನಾವು ಈ ವೇಳಾಪಟ್ಟಿ ಅಲ್ಗಾರಿದಮ್ ಅನ್ನು ಚರ್ಚಿಸುತ್ತೇವೆ ತುಂಬ ಧನ್ಯವಾದಗಳು